ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಕೋರ್ಸ್ಗೆ ಮತ್ತೆ ಸ್ವಾಗತ ನಾವು ಅದನ್ನು ಐ ಐ ಟಿ ಕಾನ್ಪುರದಿಂದ ಎನ್ಪಿಟಿಇಎಲ್ ಮೂಕ್ ಮೂಲಕ ನೀಡುತ್ತಿದ್ದೇವೆ ನಾನು ರವಿ ಚಂದ್ರನ್ ನಾನು ಕಳೆದ ಆರು ವಾರಗಳಿಂದ ನಿಮ್ಮೊಂದಿಗೆ ಇದ್ದೇನೆ ಮತ್ತು ಈಗ ನಾವು ಆರನೇ ವಾರದ ನಾಲ್ಕನೇ ಮಾಡ್ಯೂಲ್ನಲ್ಲಿದ್ದೇವೆ ಮತ್ತು ಇದು ಉಪನ್ಯಾಸ ಸಂಖ್ಯೆ ಮೂವತ್ನಾಲ್ಕು ಬಹುತೇಕ ನಮಗೆ ಕೇವಲ ಎರಡು ವಾರಗಳು ಮತ್ತು ಇನ್ನೂ ಎರಡು ಉಪನ್ಯಾಸಗಳಿವೆ ಮತ್ತು ಈ ವಾರ ವಿಶೇಷವಾಗಿ ನಾನು ಸಂವಹನ ಕೌಶಲ್ಯಗಳ ಮತ್ತು ಕಳೆದ ಎರಡು ಉಪನ್ಯಾಸಗಳಲ್ಲಿ ನಾನು ಸಂವಹನದ ಅಡೆತಡೆಗಳ ಮೇಲೆ ಕೇಂದ್ರೀಕರಿಸಿದೆ ಇದು ಹಿಂದಿನದರಲ್ಲಿ ನಾನು ನಿಮಗೆ ಉಲ್ಲೇಖಿಸಿರುವ ತಪ್ಪು ಸಂವಹನವನ್ನು ನೋಡೋಣ ಉದಾಹರಣೆಗೆ ಸಾಂಸ್ಥಿಕ ವ್ಯವಸ್ಥೆಯಲ್ಲಿಯೂ ಸಹ ತಪ್ಪು ಸಂವಹನ ಹೇಗೆ ಸಂಭವಿಸುತ್ತದೆ ನೋಡೋಣ ಹಿಂದಿನ ಉಪನ್ಯಾಸದಲ್ಲಿ ನಾನು ಚರ್ಚಿಸಿದ್ದನ್ನು ತ್ವರಿತವಾಗಿ ನೆನಪಿಸಿಕೊಳ್ಳಲು ಪ್ರಯತ್ನಿಸೋಣ ಈ ಹಿಂದೆ ನಾನು ಸಂವಹನಕ್ಕೆ ಇರುವ ಅಡೆತಡೆಗಳ ಬಗ್ಗೆ ಚರ್ಚಿಸಿದ್ದೇನೆ ವಿಶೇಷವಾಗಿ ಪರಸ್ಪರ ವಹಿವಾಟುಗಳ ಬಗ್ಗೆ ಮತ್ತು ಜನರು ಹೇಗೆ ತಪ್ಪುಗಳನ್ನು ಮಾಡಬಹುದು ಮತ್ತು ಆಡುಭಾಷೆಯ ವಿಷಯದಲ್ಲಿ ಅಲ್ಲಿರುವ ಅಧಿಕೃತ ಸಂವಹನ ಪರಿಭಾಷೆಯನ್ನು ತಿಳಿಯದಿರುವ ದೃಷ್ಟಿಯಿಂದ ಉಲ್ಲೇಖದ ಚೌಕಟ್ಟು ಸೀಮಿತವಾದಾಗ ತಪ್ಪು ಸಂವಹನವನ್ನು ಉಂಟುಮಾಡಬಹುದು ನಾನು ಚರ್ಚಿಸಿದ ಮುಂದಿನ ಅಂಶ ಭಾವನಾತ್ಮಕ ಹಸ್ತಕ್ಷೇಪವು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡರಲ್ಲೂ ಸಂಭವಿಸಬಹುದು ಅದು ಪ್ರೀತಿ ದ್ವೇಷವಾಗಿರಬಹುದು ಆದರೆ ಎರಡೂ ಹಸ್ತಕ್ಷೇಪಗಳಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ಆತಂಕ ಕೋಪ ಸಂಕಟ ಮುಂತಾದ ಇತರ ಭಾವನೆಗಳು ಸಹ ಬಲವಾದ ಭಾವನಾತ್ಮಕ ಅಡಚಣೆಯಾಗಿ ಕಾರ್ಯನಿರ್ವಹಿಸುತ್ತವೆ ವಿಶೇಷವಾಗಿ ಹೊಸದನ್ನು ಪರಿಚಯಿಸಲು ಪ್ರಯತ್ನಿಸುತ್ತಿದ್ದರೆ ಮತ್ತು ಜನರು ಅದನ್ನು ಸ್ವೀಕರಿಸಲು ಹೆದರುತ್ತಿದ್ದರೆ ನೀವು ಬದಲಾವಣೆಯ ಭಯವನ್ನು ತೆಗೆದುಹಾಕಬೇಕು ಮತ್ತು ನೀವು ಏನನ್ನಾದರೂ ಹಂಚಿಕೊಳ್ಳಬೇಕಾದರೆ ಹೇಳಬೇಕಾದರೆ ಪಡೆಯಬೇಕಾದರೆ ನೀವು ಸರಿಯಾದ ಮಾನಸಿಕ ಕ್ಷಣವನ್ನು ಆಯ್ಕೆ ಮಾಡುವುದು ಉತ್ತಮ ನೀವು ಯಾರೊಂದಿಗೆ ಸಂವಹನ ನಡೆಸುತ್ತಿದ್ದೀರೋ ಆ ವ್ಯಕ್ತಿಯಿಂದ ನೀವು ಉದ್ದೇಶಿತ ಮತ್ತು ಅಪೇಕ್ಷಿತ ಪ್ರಯೋಜನವನ್ನು ಪಡೆಯುತ್ತೀರಿ ನಂತರ ನಾನು ನಿಮ್ಮೊಂದಿಗೆ ವಿವಿಧ ರೀತಿಯ ಭಾಷೆಯ ಅಡೆತಡೆಗಳು ಕೆಲವು ಅಮೌಖಿಕ ಪರಸ್ಪರ ಸಂಬಂಧಗಳನ್ನು ಬಳಸಿಕೊಂಡು ಸ್ಪಷ್ಟೀಕರಣಗಳನ್ನು ಪಡೆಯಲು ಅಥವಾ ಕೆಲವು ತಂತ್ರಗಳನ್ನು ಬಳಸಿಕೊಂಡು ಸನ್ನಿವೇಶವನ್ನು ಸ್ಪಷ್ಟಪಡಿಸುವ ಕಾರ್ಯತಂತ್ರಗಳು ಯಾವುವು ಕೊನೆಯಲ್ಲಿ ಜಾಗರೂಕರಾಗಿರಬೇಕಾದ ತಾಂತ್ರಿಕ ಅಡೆತಡೆಗಳನ್ನು ಮತ್ತು ನೀವು ಸೂಕ್ತವಾದ ಮಾಧ್ಯಮವನ್ನು ಬಳಸಬೇಕು ಮಾಧ್ಯಮದ ದುರುಪಯೋಗವನ್ನು ತಪ್ಪಿಸಬೇಕು ಎಂದು ತೋರಿಸುವ ಮೂಲಕ ಮುಕ್ತಾಯಗೊಳಿಸಿದೆ ನಾನು ಹಿಂದಿನ ಉಪನ್ಯಾಸದಲ್ಲಿ ತಪ್ಪು ಸಂವಹನದ ಬಗ್ಗೆ ಉಲ್ಲೇಖಿಸಿದ್ದೇನೆ ತಪ್ಪು ಸಂವಹನ ಎಂದರೇನು ಸಂವಹನವು ಕ್ರಿಯೆಯ ವಹಿವಾಟು ನೀವು ವರ್ತಿಸುತ್ತೀರಿ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತೀರಿ ಮತ್ತು ನಿಮ್ಮ ಆಲೋಚನೆಗಳು ಕ್ರಿಯೆಗಳಿಗೆ ಪ್ರತಿಕ್ರಿಯಿಸುತ್ತಿದ್ದಾರೆ ಮತ್ತು ಈ ತಪ್ಪು ಸಂವಹನವನ್ನು ಕ್ರಿಯೆಯ ವಹಿವಾಟಿನ ವೈಫಲ್ಯದ ನಿದರ್ಶನಗಳಾಗಿ ನೋಡಬಹುದು ಅದು ಸ್ಪೀಕರ್ ಉದ್ದೇಶಿತ ಪರಿಣಾಮವನ್ನು ಉಂಟುಮಾಡಲು ವಿಫಲವಾದಾಗ ಅದು ತಪ್ಪು ಸಂವಹನಕ್ಕೆ ಕಾರಣವಾಗುತ್ತದೆ ಕೇಳುಗನು ಭಾಷಣಕಾರನು ಏನು ಸಂವಹನ ಮಾಡಲು ಉದ್ದೇಶಿಸಿದ್ದಾನೆ ಎಂಬುದನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಅದು ತಪ್ಪು ಗ್ರಹಿಕೆಗೆ ಸಮಾನಾರ್ಥಕವಾಗಿದೆ ನಿಮಗೆ ಕೆಲವು ಕುತೂಹಲಕಾರಿ ಸಚಿತ್ರ ಉದಾಹರಣೆಗಳನ್ನು ತೋರಿಸಿದಾಗ ಸ್ಪಷ್ಟವಾಗುತ್ತದೆ ಆದರೆ ಈ ನಿರ್ದಿಷ್ಟ ಮಾಡ್ಯೂಲ್ಗೆ ಹೋಗುವ ಮೊದಲು ನಾನು ಕಂಪನಿಗಳ ಸಾಂಸ್ಥಿಕ ಸೆಟಪ್ ಸಂವಹನಕ್ಕಾಗಿ ಔಪಚಾರಿಕ ಮಾರ್ಗಗಳನ್ನು ಬಳಸುವ ಸಂಸ್ಥೆಗಳ ಮೇಲೆ ಕೇಂದ್ರೀಕರಿಸಲಿದ್ದೇನೆ ಈಗ ಸಂಸ್ಥೆಗಳಲ್ಲಿ ಬಳಸಲಾಗುವ ಸಂವಹನ ವ್ಯವಸ್ಥೆಯಲ್ಲಿ ನೀವು ಸಂವಹನದ ಕೆಳಮುಖ ಹರಿವನ್ನು ಹೊಂದಬಹುದು ಅಂದರೆ ನಿರ್ವಹಣೆಯು ಪಿರಮಿಡ್ ರಚನೆಯಂತೆ ಮೇಲ್ಭಾಗದಲ್ಲಿದೆ ಸಿ ಇ ಒ ಅಥವಾ ವ್ಯವಸ್ಥಾಪಕರು ನಿರ್ದೇಶನಗಳನ್ನು ನೀಡುತ್ತಾರೆ ಮತ್ತು ನಿರ್ದಿಷ್ಟ ಉದ್ಯೋಗ ಯೋಜನೆಗಳು ಕಂಪನಿಯ ನೀತಿಗಳು ಗ್ರಾಹಕರಿಗೆ ಸಂಬಂಧಿಸಿದ ನೀತಿಗಳು ಕಂಪನಿಯ ಗುರಿಗಳು ಮತ್ತು ನಂತರ ಮಿಷನ್ ಹೇಳಿಕೆಗಳನ್ನು ನೀಡುತ್ತಾರೆ ನಂತರ ಆ ಗುರಿಗಳು ಮತ್ತು ಮಿಷನ್ ಹೇಳಿಕೆಗಳೊಳಗೆ ನೀವು ಒಂದು ಚೌಕಟ್ಟಿನೊಳಗೆ ಗಡುವಿನೊಳಗೆ ಸಾಧಿಸಬೇಕಾದ ಗುರಿಗಳು ಅದು ಸಂವಹನದ ಕೆಳಮುಖವಾದ ಹರಿವು ಈ ಸಮತಲ ಮಟ್ಟವೂ ಇದೆ ಇದರಲ್ಲಿ ಜನರು ಕಾರ್ಯನಿರ್ವಹಿಸುತ್ತಾರೆ ಅಲ್ಲಿ ತಪ್ಪು ಸಂವಹನಕ್ಕೆ ಕಡಿಮೆ ಸಾಧ್ಯತೆಗಳಿವೆ ಏಕೆಂದರೆ ಕಾರ್ಯ ಸಮನ್ವಯವಿದೆ ಜನರು ಬಂದು ನಂತರ ಸಮತಲ ಮಟ್ಟದಲ್ಲಿ ಪರಸ್ಪರ ಒಗ್ಗೂಡಬಹುದು ಮೇಲ್ಮುಖವೂ ಇಲ್ಲ ಕೆಳಮುಖವೂ ಇಲ್ಲ ಮಾಹಿತಿ ಹಂಚಿಕೆಯು ಬಹಳ ಒಗ್ಗಟ್ಟಾಗಿ ನಡೆಯುತ್ತದೆ ಸಮಸ್ಯೆ ಪರಿಹಾರವನ್ನು ಸಾಧ್ಯವಾದಷ್ಟು ಬೇಗ ಮಾಡಲಾಗುತ್ತದೆ ಸಂಘರ್ಷ ಪರಿಹಾರವು ಬಹಳ ಸುಲಭವಾಗಿ ಬರುತ್ತದೆ ಇದು ಸೂಚಿಸಲಾದ ಅತ್ಯುತ್ತಮ ರೂಪವಾಗಿದೆ ಆದರೆ ಕೆಲವು ಕಂಪನಿಗಳು ಸ್ವಲ್ಪ ಮಟ್ಟಿಗೆ ಪರಿಣಾಮಕಾರಿಯಾಗಿ ಬಳಸುವ ಮೇಲ್ಮುಖ ರೂಪವೂ ಇದೆ ಅವರು ಸುಧಾರಣೆಗಾಗಿ ಸಲಹೆಗಳೊಂದಿಗೆ ಪ್ರಾರಂಭಿಸುತ್ತಾರೆ ಅವರು ಗ್ರಾಹಕರಿಂದ ಕಾರ್ಮಿಕರಿಂದ ಕೆಳಮಟ್ಟದ ಜನರಿಂದ ಪ್ರತಿಕ್ರಿಯೆ ಪಡೆಯುತ್ತಾರೆ ನಂತರ ಗ್ರಾಹಕರ ಸಂವಹನದ ವರದಿಗಳು ಅವರ ಪ್ರತಿಕ್ರಿಯೆಯೊಂದಿಗೆ ಅದನ್ನು ಮುಂದುವರಿಸುತ್ತಾರೆ ಅವರು ಪ್ರಗತಿ ವರದಿಗಳನ್ನು ಸಹ ನೋಡುತ್ತಾರೆ ಮತ್ತು ನಂತರ ಅವರು ಉದ್ಯೋಗಿಗಳ ಪ್ರತಿಕ್ರಿಯೆ ಸಹ ಪಡೆಯುತ್ತಾರೆ ಮತ್ತು ನಂತರ ಅವರು ತಮ್ಮ ಕಂಪನಿಯ ಗುರಿಗಳು ಉದ್ದೇಶಗಳು ಮತ್ತು ಮಿಷನ್ ಹೇಳಿಕೆಗಳು ಮತ್ತು ನಿರ್ದೇಶನಗಳೊಂದಿಗೆ ಇವುಗಳನ್ನು ಸಿಂಕ್ರೊನೈಸ್ ಮಾಡಲು ಪ್ರಯತ್ನಿಸುತ್ತಾರೆ ಕೆಳಮುಖವಾಗಿ ಬಹಳ ಪರಿಣಾಮಕಾರಿಯಾಗಿ ಬಳಸುವ ಕೆಲವು ಕಂಪನಿಗಳಿವೆ ಕೆಲವು ಮೇಲ್ಮುಖವಾಗಿ ಪರಿಣಾಮಕಾರಿಯಾಗಿ ಬಳಸುತ್ತವೆ ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಸಾಂಸ್ಥಿಕ ರಚನೆಯಲ್ಲಿ ಬಹಳ ಹೊಂದಿಕೊಳ್ಳುವ ಹೆಚ್ಚಿನ ಕಂಪನಿಗಳು ಸಮತಲ ಮಾದರಿಗೆ ಹೋಗುತ್ತವೆ ಈಗ ಈ ಔಪಚಾರಿಕ ಮಾರ್ಗಗಳ ಮೂಲಕ ಯಾವ ರೀತಿಯ ಸಂವಹನವು ನಿಜವಾಗಿ ಹರಿಯುತ್ತದೆ ಇದನ್ನು ಬರೆಯಬಹುದು ಮೌಖಿಕ ಎಲೆಕ್ಟ್ರಾನಿಕ್ ಲಿಖಿತ ರೂಪದಲ್ಲಿ ಅವರು ಜ್ಞಾಪನೆಗಳನ್ನು ಕಳುಹಿಸಬಹುದು ಜ್ಞಾಪಕ ಪತ್ರಗಳು ಎಂದರೆ ಸಣ್ಣ ಟಿಪ್ಪಣಿಗಳು ಅಥವಾ ಒಂದು ರೀತಿಯ ಗದರಿಸುವ ಪತ್ರಗಳು ವಾರ್ಷಿಕ ವರದಿ ಕಂಪನಿಯ ಸುದ್ದಿಪತ್ರ ಬುಲೆಟಿನ್ ಬೋರ್ಡ್ ಪೋಸ್ಟ್ಗಳು ಓರಿಯೆಂಟೇಶನ್ ಕೈಪಿಡಿಯೂ ಆಗಿರಬಹುದು ಮೌಖಿಕ ಸಂವಹನ ದೂರವಾಣಿ ಕಂಪನಿ ಸಭೆಗಳು ಇವೆಲ್ಲವೂ ಮೌಖಿಕ ಸಂವಹನಗಳಾಗಿವೆ ಎಲೆಕ್ಟ್ರಾನಿಕ್ ಸಂವಹನವು ಇಮೇಲ್ ಒಳಗೊಂಡಿರುತ್ತದೆ ನಂತರ ಧ್ವನಿ ಮೇಲ್ ತ್ವರಿತ ಸಂದೇಶ ಕಳುಹಿಸುವಿಕೆ ನಂತರ ವೀಡಿಯೊ ಕಾನ್ಫರೆನ್ಸಿಂಗ್ ಅನ್ನು ಸಹ ಬಳಸಲಾಗುತ್ತದೆ ಈಗ ವಾಹಿನಿಗಳ ಈ ಹರಿವು ಇದ್ದಾಗ ಮೇಲ್ಮುಖವಾಗಿ ಕೆಳಮುಖವಾಗಿ ಸಮತಲವಾದ ಚಲನೆ ಇದ್ದಾಗ ನಿಸ್ಸಂಶಯವಾಗಿ ಸಂಸ್ಥೆಗಳಲ್ಲಿ ಮಾಹಿತಿಯ ಹರಿವಿಗೆ ಅಡೆತಡೆಗಳು ಇರುತ್ತವೆ ನಾನು ಕೆಲವು ವಿವರಣಾತ್ಮಕ ಉದಾಹರಣೆಗಳನ್ನು ನೀಡುತ್ತೇನೆ ಆದರೆ ಕಂಪನಿಗಳಲ್ಲಿ ಏಕೆ ಅಡೆತಡೆಗಳು ಉಂಟಾಗುತ್ತಿವೆ ಸಂವಹನ ವಾತಾವರಣವು ಮುಕ್ತವಾಗಿರದಿದ್ದರೆ ಯಾವುದೇ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳದಿದ್ದರೆ ಅವರು ಸರಿಯಾದ ಮಾಹಿತಿಯನ್ನು ಸ್ವೀಕರಿಸದಿದ್ದರೆ ಅವರು ಏನು ಮಾಡಬೇಕೆಂದು ಸ್ಪಷ್ಟವಾಗಿ ತಿಳಿದಿಲ್ಲದಿದ್ದರೆ ಅವರು ತಮ್ಮ ಕೆಲಸಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ನೀವು ಹೆಚ್ಚಿನ ಬಾರಿ ಗಮನಿಸಿದರೆ ಅದು ಸಂಭವಿಸುತ್ತದೆ ಆಡಳಿತಾತ್ಮಕ ಶ್ರೇಣಿಯು ಇದರ ಮೇಲೆ ಪರಿಣಾಮ ಬೀರಬಹುದು ವಿಶೇಷವಾಗಿ ಪಿರಮಿಡ್ ವಿಧಾನ ಸಮತಲವಾದ ಲಂಬವಾದ ಸಂವಹನದ ಹರಿವು ನಂತರ ಸಂವಹನದ ಉದ್ದವಾದ ಸಾಲುಗಳಿವೆ ಅದು ಅನೇಕ ನೋಡಲ್ ಬಿಂದುಗಳಿವೆ ನೀವು ತಲುಪುವ ಮೊದಲು ನಡುವೆ ಅನೇಕ ಸಂಪರ್ಕ ಬಿಂದುಗಳಿವೆ ಕೆಲವು ಶೈಕ್ಷಣಿಕ ಸಂಸ್ಥೆಗಳಂತಹ ಸ್ಥಳದಲ್ಲಿ ನೀವು ಶಿಕ್ಷಕರಾಗಿರಬೇಕು ಆದ್ದರಿಂದ ನೀವು ಹಿರಿಯ ಶಿಕ್ಷಕರಾಗಿರುವವರಿಗೆ ದೂರು ನೀಡಬೇಕು ಹಿರಿಯ ಶಿಕ್ಷಕ ಅಥವಾ ಪ್ರಾಧ್ಯಾಪಕರು ಇನ್ನೊಬ್ಬ ಉನ್ನತ ಅಧಿಕಾರಿಯನ್ನು ಹೊಂದಿರುತ್ತಾರೆ ಅವರಿಗೆ ಅದನ್ನು ವರದಿ ಮಾಡಬೇಕು ನಂತರ ವ್ಯವಸ್ಥಾಪಕ ಮಟ್ಟದಲ್ಲಿ ಯಾರಾದರೂ ಇರುತ್ತಾರೆ ಮತ್ತು ಆ ವ್ಯಕ್ತಿಯ ನಂತರ ಪ್ರಾಂಶುಪಾಲರು ಅಥವಾ ಉಪ ನಿರ್ದೇಶಕರು ಅಥವಾ ಯಾರಾದರೂ ಇರುತ್ತಾರೆ ನಂತರ ಅದು ನಿರ್ದೇಶಕರ ಬಳಿಗೆ ಹೋಗುತ್ತದೆ ನಂತರ ಅದು ಸಿ ಅಥವಾ ಆಡಳಿತ ಮಂಡಳಿಗೆ ಹೋಗುತ್ತದೆ ಆದ್ದರಿಂದ ಉನ್ನತ ಮಟ್ಟದಲ್ಲಿ ಜನರು ಇದ್ದಾರೆ ಆದರೆ ಅದು ತಲುಪುವ ಮೊದಲು ಅನೇಕ ಕೇಂದ್ರಗಳಿವೆ ಮತ್ತು ಪ್ರತಿ ಹಂತದಲ್ಲೂ ಸಂವಹನವನ್ನು ವಿರೂಪಗೊಳಿಸಬಹುದು ಮತ್ತು ಸಂದೇಶವನ್ನು ತಲುಪಿಸುವಲ್ಲಿ ವಿಳಂಬವಾಗಬಹುದು ಆದರೆ ನಿರ್ವಹಣೆ ಮತ್ತು ಉದ್ಯೋಗಿಗಳ ನಡುವೆ ನಂಬಿಕೆಯ ಕೊರತೆಯಿದ್ದಾಗ ತಡೆಗೋಡೆ ಇರುತ್ತದೆ ನಂಬಿಕೆಯು ಸಂವಹನದ ಬಹಳ ಮುಖ್ಯವಾದ ಅಂಶವಾಗಿದೆ ಒಮ್ಮೆ ಅದು ಮುರಿದುಬಿದ್ದರೆ ಅದನ್ನು ಜೋಡಿಸುವುದು ಮತ್ತು ಪುನರ್ನಿರ್ಮಿಸುವುದು ಮತ್ತು ಸಂವಹನದ ಹರಿವನ್ನು ಸುಲಭ ರೀತಿಯಲ್ಲಿ ನಿರ್ವಹಿಸುವುದು ಕಷ್ಟವಾಗುತ್ತದೆ ಯಾವುದೇ ನಂಬಿಕೆ ಇಲ್ಲದಿದ್ದಾಗ ನೌಕರರು ಏನು ಮಾಡುತ್ತಾರೆ ಅವರು ದ್ರಾಕ್ಷಿ ವೈನ್ ಎಂಬ ಅನೌಪಚಾರಿಕ ವ್ಯವಸ್ಥೆಗೆ ತಿರುಗುತ್ತಾರೆ ಅವರು ಡ್ರಮ್ಮರ್ಗಳನ್ನು ನಂಬುತ್ತಾರೆ ಗ್ರೇಪ್ ವೈನ್ ಎಂದರೆ ವಾಸ್ತವವಾಗಿ ಒಮ್ಮೆ ಔಪಚಾರಿಕವಾಗಿ ಸ್ವೀಕಾರಾರ್ಹವಲ್ಲದ ಸಂವಹನಕ್ಕೆ ಹೋಗುವ ನಂಬಿಕೆ ಉದಾಹರಣೆಗೆ ಗಾಸಿಪ್ ಮತ್ತು ಜನರು ಅಧಿಕಾರದಿಂದ ಅಥವಾ ದೃಢೀಕರಿಸಿದ ವ್ಯಕ್ತಿಯಿಂದ ಬರುವ ನಿಜವಾದ ಔಪಚಾರಿಕ ಸಂವಹನಕ್ಕಿಂತ ಹೆಚ್ಚಿನದನ್ನು ಅವಲಂಬಿಸುತ್ತಾರೆ ಅಧಿಕಾರ ಸ್ಥಾನಮಾನ ಬಹುಮಾನಗಳಿಗಾಗಿ ಈ ಸ್ಪರ್ಧೆ ಇರುವುದರಿಂದ ಇದು ಏಕೆ ಸಂಭವಿಸುತ್ತದೆ ಜನರು ಸ್ಪರ್ಧಿಸುತ್ತಾರೆ ಮತ್ತು ಅವರು ಸ್ಪರ್ಧಿಸಿದಾಗ ಅವರು ಮಾಹಿತಿಯನ್ನು ಮರೆಮಾಡುತ್ತಾರೆ ಅವರು ಮಾಹಿತಿಯನ್ನು ಹಂಚಿಕೊಳ್ಳಲು ಬಯಸುವುದಿಲ್ಲ ಇದು ತಪ್ಪು ಸಂವಹನಕ್ಕೆ ಕಾರಣವಾಗುತ್ತದೆ ಇದು ಕಂಪನಿಗಳನ್ನು ನಡೆಸುತ್ತಿರುವ ಜನರಿಗೆ ದೊಡ್ಡ ಸಮಸ್ಯೆಯನ್ನು ಉಂಟುಮಾಡುತ್ತದೆ ಈಗ ಐದು ಹಂತದ ನಿರ್ವಹಣೆಯ ಮೂಲಕ ಕೆಳಮುಖ ಸಂವಹನದ ದೃಷ್ಟಿಯಿಂದ ವಿಶ್ಲೇಷಿಸಲಾಗಿರುವ ಒಂದು ಸಂದೇಶದ ವಿರೂಪವನ್ನು ನೋಡೋಣ ಈಗ ನಿರ್ದೇಶಕರ ಮಂಡಳಿಯು ಸಂದೇಶವನ್ನು ಮೊದಲು ಬರೆದಾಗ ಏನಾಗುತ್ತದೆ ಸಂದೇಶವು ನೂರು ಪ್ರತಿಶತವಾಗಿದೆ ನಿರ್ದೇಶಕರ ಮಂಡಳಿಯು ಅದನ್ನು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಮಾಡಲಾಗಿದೆಯೆ ಎಂದು ಖಚಿತಪಡಿಸಿತು ಮತ್ತು ನಂತರ ಅವರು ಬಹಳ ಸ್ಪಷ್ಟವಾಗಿ ಬರೆದರು ಮತ್ತು ಸಂದೇಶವು ನಿಖರವಾಗಿತ್ತು ಮತ್ತು ಸ್ಪಷ್ಟವಾಗಿತ್ತು ಆದರೆ ನಂತರ ಅದನ್ನು ಉಪಾಧ್ಯಕ್ಷರು ಸ್ವೀಕರಿಸಿದಾಗ ಕೆಳಮಟ್ಟದ ಸಂವಹನದಲ್ಲಿ ಮುಂದಿನ ಹಂತ ಅವರು ಕೆಲವು ಅಂಶಗಳನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲಿಲ್ಲ ಸುಮಾರು ಮೂವತ್ತೇಳು ಪ್ರತಿಶತದಷ್ಟು ಸ್ಪಷ್ಟತೆಯನ್ನು ಪಡೆದಾಗ ಅದು ಕೇವಲ ಅರವತ್ತ್ಮೂರು ಪ್ರತಿಶತದಷ್ಟಿತ್ತು ನಂತರ ಅದನ್ನು ಜನರಲ್ ಸೂಪರ್ವೈಸರ್ಗೆ ಕಳುಹಿಸಿದರು ಜನರಲ್ ಸೂಪರ್ವೈಸರ್ ಅದನ್ನು ಸ್ವೀಕರಿಸುವ ಹೊತ್ತಿಗೆ ಅದು ಶೇಕಡಾ ಐವತ್ತಾರು ಆಗಿತ್ತು ಕೆಳಮುಖ ಸಂವಹನದಲ್ಲಿ ಸಾಮಾನ್ಯ ಮೇಲ್ವಿಚಾರಕರು ಚಪ್ಪಟೆಯಾದ ಶ್ರೇಣಿಯಲ್ಲಿ ಮಾತ್ರ ಎತ್ತರಕ್ಕೆ ಹೋಗಬಹುದು ಇಲ್ಲಿ ಅವರು ಹೋಗಿ ಸ್ಪಷ್ಟೀಕರಣವನ್ನು ಪಡೆಯಲು ಸಾಧ್ಯವಿಲ್ಲ ಅವರು ಮಿಲಿಟರಿ ಸೈನ್ಯದಲ್ಲಿರುವಂತೆಯೇ ಅವರು ಮಾಹಿತಿಯನ್ನು ಸ್ವೀಕರಿಸಲು ಮಾತ್ರ ಮತ್ತು ಅದರ ಮೇಲೆ ಕಾರ್ಯನಿರ್ವಹಿಸಲು ಅವರು ಸ್ಪಷ್ಟೀಕರಣಗಳನ್ನು ಪಡೆಯಲು ಸಾಧ್ಯವಿಲ್ಲ ಅದು ಸ್ಥಾವರದ ವ್ಯವಸ್ಥಾಪಕರನ್ನು ತಲುಪುವ ಹೊತ್ತಿಗೆ ನಲವತ್ತು ಪ್ರತಿಶತವಾಯಿತು ಮತ್ತು ಅದು ತಂಡದ ನಾಯಕನನ್ನು ತಲುಪಿದಾಗ ಮೂವತ್ತು ಪ್ರತಿಶತವಾಯಿತು ಅಂತಿಮವಾಗಿ ಅದನ್ನು ಕಾರ್ಯಗತಗೊಳಿಸಬೇಕಾದ ಕೆಲಸಗಾರನ ತಲುಪಿದಾಗ ಅದು ಕೇವಲ ಇಪ್ಪತ್ತು ಪ್ರತಿಶತದಷ್ಟು ಆಯಿತು ನಿರ್ದೇಶಕರ ಮಂಡಳಿಯಿಂದ ನೂರು ಪ್ರತಿಶತದಿಂದ ಅದು ಕಾರ್ಮಿಕರ ಬಳಿಗೆ ಹೋದಾಗ ಅದು ವಾಸ್ತವವಾಗಿ ಇಪ್ಪತ್ತು ಪ್ರತಿಶತವಾಯಿತು ಒಬ್ಬರು ಬಹಳ ಜಾಗರೂಕರಾಗಿರಬೇಕು ಉತ್ಪನ್ನದ ವಿಕಸನದಲ್ಲಿ ತಪ್ಪು ಸಂವಹನವು ಹೇಗೆ ಸಂಭವಿಸುತ್ತದೆ ಎಂಬುದಕ್ಕೆ ಒಂದು ತಮಾಷೆಯ ವಿವರಣಾತ್ಮಕ ಉದಾಹರಣೆಯನ್ನು ನೋಡೋಣ ಗ್ರಾಹಕನು ಒಂದು ನಿರ್ದಿಷ್ಟ ಉತ್ಪನ್ನವನ್ನು ಬಯಸಿದನು ಮತ್ತು ನಂತರ ಅದರ ಕಲ್ಪನೆಯನ್ನು ಅಲ್ಲಿನ ಅತ್ಯುನ್ನತ ವ್ಯಕ್ತಿಗೆ ಇಷ್ಟಪಡುವಂತೆ ತಿಳಿಸಲಾಯಿತು ಮತ್ತು ಒಬ್ಬರ ನಂತರ ಒಬ್ಬ ವ್ಯಕ್ತಿ ಅದನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸಿದರು ಕ್ಲೈಂಟ್ ನಿಜವಾಗಿ ಬಯಸಿದ್ದನ್ನು ನಾವು ಪ್ರಕ್ರಿಯೆಯಲ್ಲಿ ನೋಡುತ್ತೇವೆ ಈಗ ಕ್ಲೈಂಟ್ ಮಾರ್ಕೆಟಿಂಗ್ ವಿನಂತಿಸಿದ್ದನ್ನು ಈ ರೀತಿಯಲ್ಲಿ ವಿನಂತಿಸಲಾಗಿದೆ ಅವರು ಮಾರ್ಕೆಟಿಂಗ್ನಲ್ಲಿ ತೊಡಗಿರುವ ಜನರು ಅವರು ಮೂರು ಹಂತದ ಸ್ವಿಂಗ್ ಅನ್ನು ಬಯಸಿದ್ದರು ಅವರು ಆ ಪದರದ ಶ್ರೇಣಿಯ ಭಾಗವನ್ನು ತೆಗೆದುಹಾಕಿದರು ಮೂರು ಹಗ್ಗಗಳನ್ನು ಜೋಡಿಸಲಾಗಿದೆ ಎಂದು ಅವರು ಅರ್ಥಮಾಡಿಕೊಂಡರು ಮತ್ತು ನೀವು ಅದನ್ನು ಇಲ್ಲಿ ನೋಡಬಹುದು ಅವರು ಅದನ್ನು ಈ ರೂಪದಲ್ಲಿ ಆದೇಶಿಸಿದರು ಈಗ ಮಾರಾಟದಿಂದ ಅದು ವಾಸ್ತವವಾಗಿ ಎಂಜಿನಿಯರಿಂಗ್ ಜನರು ಇದನ್ನು ಈ ರೀತಿ ವಿನ್ಯಾಸಗೊಳಿಸಿದ್ದಾರೆ ಅದನ್ನು ಮರಕ್ಕೆ ಕಟ್ಟಬೇಕು ಎಂಬ ಸಂದೇಶವು ಅವರಿಗೆ ಈ ರೀತಿ ಸಿಕ್ಕಿತು ಆದರೆ ಅದು ಸ್ವಿಂಗ್ ಆಗಿರಬೇಕು ಎಂಬ ಸಂದೇಶವು ಹೇಗಾದರೂ ತಪ್ಪಿಹೋಯಿತು ನಂತರ ಅದು ಉತ್ಪಾದನೆಗೆ ಹೋಯಿತು ಅವರು ಅಂತಿಮವಾಗಿ ಅದನ್ನು ತಯಾರಿಸಿದರು ಆದರೆ ಅವರು ಅದನ್ನು ಮರದ ಮೇಲೆ ಈ ರೀತಿ ಆದರೆ ಅದು ಕ್ರಿಯಾತ್ಮಕವಾಗಿ ನಿಷ್ಪ್ರಯೋಜಕವಾಗಿದೆ ಅಂತಿಮವಾಗಿ ನಿರ್ವಹಣೆಯು ಅದನ್ನು ಸ್ಥಾಪಿಸಿದಾಗ ಅದು ಹಾಗೆ ಹಾಕಲ್ಪಟ್ಟಿತು ಆದ್ದರಿಂದ ಇದು ಕಾರ್ಯರೂಪಕ್ಕೆ ಬರಬೇಕು ಎಂದು ಅವರಿಗೆ ತಿಳಿಸಲಾಯಿತು ಆದ್ದರಿಂದ ಅವರು ಏನು ಮಾಡಿದರು ಎಂದರೆ ಅವರು ಮರವನ್ನು ಕತ್ತರಿಸಿದರು ಮತ್ತು ನಂತರ ಮರವನ್ನು ಕತ್ತರಿಸಿದ ಕಾರಣ ಅದನ್ನು ಕಟ್ಟಲು ಸಾಧ್ಯವಿಲ್ಲ ಅವರು ಮರಕ್ಕೆ ಸ್ವಲ್ಪ ಆಸರೆ ನೀಡಿದರು ಅದು ನಿರ್ವಹಣೆಯ ಕೆಲಸವಾಗಿದೆ ಮತ್ತು ಕೆಲವು ಸಾಧ್ಯತೆಯೊಂದಿಗೆ ಸ್ವಿಂಗ್ಗೆ ಸಾಧ್ಯವಿದೆ ಆದರೆ ವ್ಯಕ್ತಿಯು ಎಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಸಂವಹನ ಹರಿವು ಸಂಭವಿಸುತ್ತದೆ ಮತ್ತು ನಂತರ ತಪ್ಪು ಸಂವಹನವು ನಡೆಯುತ್ತದೆ ಆದರೆ ಅಂತಿಮವಾಗಿ ಗ್ರಾಹಕರು ಬಯಸಿದ್ದು ಬಹಳ ಸರಳವಾದ ಮರದ ಟೈರ್ ಸ್ವಿಂಗ್ ಆಗಿತ್ತು ಗ್ರಾಹಕರು ಆ ಟೈರ್ ಅನ್ನು ಉತ್ತಮ ಹಗ್ಗದಿಂದ ಕಟ್ಟಬೇಕೆಂದು ಬಯಸಿದ್ದರು ಆದರೆ ಜನರು ಈ ಟೈರ್ ಅನ್ನು ವಿವಿಧ ಪದರಗಳನ್ನು ಹರಿದು ಹಾಕುತ್ತಾರೆ ಎಂದು ಅರ್ಥಮಾಡಿಕೊಂಡರು ನಂತರ ಗೊಂದಲವು ಪ್ರಾರಂಭವಾಯಿತು ಮತ್ತು ಅಂತಿಮವಾಗಿ ತಯಾರಕರು ಅದನ್ನು ಹೊಂದಿಸಿದಾಗ ಆದ್ದರಿಂದ ಯಾರೂ ಅದನ್ನು ಬಳಸಲು ಸಾಧ್ಯವಿಲ್ಲ ಈಗ ಅವರು ಬಯಸಿದ್ದು ಬಹಳ ಸರಳವಾದ ಮರದ ಟೈರ್ ಸ್ವಿಂಗ್ ಆಗಿತ್ತು ಸಂವಹನವು ಹೇಗೆ ಸಂಪೂರ್ಣವಾಗಿ ತಪ್ಪಾಗಬಹುದು ಮತ್ತು ಜನರು ಹೇಗೆ ಸಂಪೂರ್ಣವಾಗಿ ತಪ್ಪು ಸಂವಹನದಲ್ಲಿ ಕೊನೆಗೊಳ್ಳಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು ಸಂಸ್ಥೆಗಳಲ್ಲಿ ಈ ರೀತಿಯ ಅಡೆತಡೆಗಳನ್ನು ನಾವು ಹೇಗೆ ಜಯಿಸಬಹುದು ಸಂವಹನ ಜಾಲದ ಮಾರ್ಪಾಡು ನೇರ ಪ್ರವೇಶವನ್ನು ನೀಡಬೇಕು ಅಂದರೆ ಜನರು ಅನೇಕ ರೀತಿಯ ಸಂವಹನಗಳನ್ನು ಬಳಸುವ ಬದಲು ಅನೇಕ ಫೋನ್ ಕರೆಗಳನ್ನು ಬಳಸುವ ನಡುವೆ ಅನೇಕ ಜನರೊಂದಿಗೆ ಮಾತನಾಡುತ್ತಾರೆ ಅನೇಕ ಇಮೇಲ್ಗಳನ್ನು ಫಾರ್ವರ್ಡ್ ಮಾಡುತ್ತಾರೆ ಕೆಲವೊಮ್ಮೆ ಸಂಬಂಧಿಸಿದ ವ್ಯಕ್ತಿಯನ್ನು ಅವರು ನೇರವಾಗಿ ಭೇಟಿಯಾಗಲು ಸಾಧ್ಯವಾಗುತ್ತದೆ ಇದಲ್ಲದೆ ಹಲವಾರು ಚಾನೆಲ್ಗಳ ಮೂಲಕ ಪ್ರಸಾರವನ್ನು ಮಾಡಬೇಕು ಉದಾಹರಣೆಗೆ ಕಂಪನಿಯ ಮುಖ್ಯಸ್ಥರು ಅದನ್ನು ದೂರದಿಂದ ಧ್ವನಿವರ್ಧಕದಲ್ಲಿ ಘೋಷಿಸಿದರು ಅವರು ಪ್ರಕಟಣೆ ಮಾಡುತ್ತಿರುವಾಗ ವಿಮಾನವು ಹೋಯಿತು ಸ್ವಲ್ಪ ಶಬ್ದದ ಅಡಚಣೆಯಿತ್ತು ಆದ್ದರಿಂದ ಜನರು ಅದನ್ನು ಕೇಳಲು ಸಾಧ್ಯವಾಗದ ಸಮಯವನ್ನು ಅವರು ಉಲ್ಲೇಖಿಸಿದ ದಿನಾಂಕವನ್ನು ಕೇಳಲು ಸಾಧ್ಯವಾಗಲಿಲ್ಲ ಪ್ರತಿಯೊಬ್ಬರೂ ಅದರ ಬಗ್ಗೆ ಏನನ್ನಾದರೂ ಹೇಳಿದರು ಆದ್ದರಿಂದ ಬೇರೆ ಚಾನಲ್ ಅನ್ನು ಬಳಸಿ ಅದನ್ನು ಸೂಚನಾ ಫಲಕದಲ್ಲಿ ಪ್ರದರ್ಶಿಸಿ ಎಂದು ಬರೆಯಿರಿ ಆದ್ದರಿಂದ ಜನರು ಅದನ್ನು ಸ್ಪಷ್ಟವಾಗಿ ನೋಡಬಹುದು ಎಸ್ಎಂಎಸ್ ಇಮೇಲ್ ಕಳುಹಿಸಿ ಅವರಿಗೆ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ ನೀವು ಎಲ್ಲಿ ಮುಖ್ಯವಾದುದೋ ಅಲ್ಲಿ ನೀವು ಅನೇಕ ಚಾನೆಲ್ಗಳನ್ನು ಬಳಸುವಾಗ ಗೊಂದಲಕ್ಕೀಡಾಗಬೇಡಿ ಅದನ್ನು ಎಲ್ಲಿ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಎಂದು ನಾನು ಹೇಳುತ್ತಿದ್ದೇನೆ ನಂತರ ನೀವು ಅರ್ಥವನ್ನು ಸ್ಪಷ್ಟಪಡಿಸಲು ಹೆಚ್ಚಿನ ಚಾನೆಲ್ಗಳನ್ನು ಬಳಸುತ್ತೀರಿ ಅದನ್ನು ಸ್ವೀಕರಿಸುವ ವ್ಯಕ್ತಿಗಳು ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು ಮತ್ತು ಒಂದಕ್ಕಿಂತ ಹೆಚ್ಚು ಮೂಲಗಳನ್ನು ಒಳಗೊಂಡ ಪ್ರತಿಕ್ರಿಯೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಸಹ ಪ್ರಯತ್ನಿಸುತ್ತಾರೆ ಈಗ ಜನರು ವ್ಯವಸ್ಥಾಪಕರ ಬಗ್ಗೆ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲಾಖೆಯ ಮುಖ್ಯಸ್ಥರ ಬಗ್ಗೆ ದೂರು ನೀಡಲು ಬಯಸುವ ವ್ಯವಸ್ಥೆಗಳಿವೆ ಈಗ ನೀವು ಈ ಜನರ ಬಗ್ಗೆ ಉನ್ನತ ಅಧಿಕಾರಿಗಳಿಗೆ ದೂರು ನೀಡಲು ಬಯಸಿದರೆ ನೀವು ಅದನ್ನು ಈ ಜನರಿಂದ ರವಾನಿಸಬೇಕು ಎಂದು ಶಿಷ್ಟಾಚಾರವು ಹೇಳುತ್ತದೆ ಮೊದಲು ನಿಮ್ಮ ಸ್ವಂತ ದೂರನ್ನು ನೀವು ದೂರು ನೀಡುತ್ತಿರುವ ಇಲಾಖೆಯ ಮುಖ್ಯಸ್ಥರು ಸಹಿ ಮಾಡಬೇಕು ಇಲ್ಲದಿದ್ದರೆ ಅವನು ಅದನ್ನು ಫಾರ್ವರ್ಡ್ ಮಾಡುವುದಿಲ್ಲ ಆದರೆ ಸ್ವತಃ ಕೊಡುವುದು ನಿಮ್ಮನ್ನು ದೊಡ್ಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸುತ್ತದೆ ಏಕೆಂದರೆ ಅವನು ಅದನ್ನು ಅಷ್ಟು ಸುಲಭವಾಗಿ ಫಾರ್ವರ್ಡ್ ಮಾಡುವುದಿಲ್ಲ ಒಂದಕ್ಕಿಂತ ಹೆಚ್ಚು ಮೂಲಗಳನ್ನು ಒಳಗೊಂಡಿರುವ ಈ ಪ್ರತಿಕ್ರಿಯೆ ವ್ಯವಸ್ಥೆಯು ಇರಬೇಕು ಈ ವ್ಯಕ್ತಿಯು ಮುಖ್ಯಸ್ಥ ಅಥವಾ ವ್ಯವಸ್ಥಾಪಕರು ಮಾತ್ರವಲ್ಲ ಅವರು ಎಲ್ಲಾ ಪ್ರತಿಕ್ರಿಯೆಗಳನ್ನು ತೆಗೆದುಕೊಂಡು ಅದನ್ನು ಉನ್ನತ ಅಧಿಕಾರಿಗಳಿಗೆ ನೀಡುತ್ತಾರೆ ಆದರೆ ಇತರ ಹಲವಾರು ಮೂಲಗಳು ಇರಬೇಕು ಅಲ್ಲಿ ಅವರು ಪ್ರತಿಕ್ರಿಯೆಯನ್ನು ನೀಡುವ ಪೆಟ್ಟಿಗೆಗಳನ್ನು ಇಡಬಹುದು ಕನಿಷ್ಠ ಉನ್ನತ ಅಧಿಕಾರಿಗಳು ಸಂಬಂಧಿಸಿದ ಜನರನ್ನು ಭೇಟಿಯಾಗಲು ವಾರಕ್ಕೊಮ್ಮೆಯಾದರೂ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಬಹುದು ನಿರ್ದಿಷ್ಟ ಸಮಯದಲ್ಲಿ ಜನರಿಗೆ ಇಮೇಲ್ ಮಾಡಲು ಅಥವಾ ಕರೆ ಮಾಡಲು ಸಹ ಅವರಿಗೆ ಇತರ ಮಾರ್ಗಗಳಿವೆ ಈ ಚಾನೆಲ್ಗಳನ್ನು ಪ್ರತಿಕ್ರಿಯೆಗಾಗಿ ತೆರೆದಿಟ್ಟುಕೊಳ್ಳಿ ಇದರಿಂದಾಗಿ ಸಾಂಸ್ಥಿಕ ಅಡೆತಡೆಗಳನ್ನು ಮತ್ತೊಮ್ಮೆ ಕಡಿಮೆ ಮಾಡುತ್ತದೆ ಒಟ್ಟಾರೆಯಾಗಿ ಸಂವಹನಕ್ಕಾಗಿ ಮುಕ್ತ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ಪ್ರತಿಕ್ರಿಯೆಯು ಯಾವುದೇ ರೀತಿಯ ತಪ್ಪು ಸಂವಹನವನ್ನು ಬಹುತೇಕ ಕಡಿಮೆ ಮಾಡುತ್ತದೆ ಪಿರಮಿಡ್ನ ಬದಲಿಗೆ ಸಾಂಸ್ಥಿಕ ರಚನೆಯನ್ನು ಚಪ್ಪಟೆಯಾಗಿಸುವುದು ಅದು ಸಮತಲವಾದ ಸಂವಹನ ವಿಧಾನವಾಗಿದೆ ಅದನ್ನು ನೀವು ಔಪಚಾರಿಕ ಮಾರ್ಗಗಳ ಮೂಲಕ ಸಾಕಷ್ಟು ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಿದರೆ ಪರಿಣಾಮಕಾರಿ ಸಂವಹನವನ್ನು ಕಡಿಮೆ ಮಾಡುತ್ತದೆ ಕೆಲವು ಕಂಪನಿಗಳಲ್ಲಿ ಇಮೇಲ್ ಔಪಚಾರಿಕ ಚಾನೆಲ್ ಆಗಿದ್ದು ನೀವು ಮಾಹಿತಿಯನ್ನು ಕಳುಹಿಸಿದಾಗ ಈ ಎಲ್ಲಾ ಔಪಚಾರಿಕ ಮಾರ್ಗಗಳು ಸಾಕಷ್ಟು ಮಾಹಿತಿಯನ್ನು ನೀಡುವುದರಿಂದ ಮಾಹಿತಿಯು ಕಡಿಮೆಯಾಗುವುದಿಲ್ಲ ಇದರಿಂದಾಗಿ ಅದು ಗೊಂದಲವನ್ನು ಉಂಟುಮಾಡುತ್ತದೆ ತಪ್ಪು ಸಂವಹನದ ಬಗ್ಗೆ ಹಗುರವಾದ ಟಿಪ್ಪಣಿಯೊಂದಿಗೆ ನಾನು ಇದನ್ನು ಮುಕ್ತಾಯಗೊಳಿಸಲು ಬಯಸುತ್ತೇನೆ ಕೆಲವೊಮ್ಮೆ ತಪ್ಪು ಸಂವಹನವು ಸಂಭವಿಸುತ್ತದೆ ಏಕೆಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಫಿಲ್ಟರ್ಗಳನ್ನು ಬಳಸುತ್ತೀರಿ ಮತ್ತು ನೀವು ಕೇಳಲು ಬಯಸುವದನ್ನು ನೀವು ಆಯ್ದುಕೊಳ್ಳುತ್ತೀರಿ ಹೆಂಡತಿ ಏನು ಹೇಳುತ್ತಾಳೆಂದರೆ ಅಂಗಡಿಗೆ ಹೋಗಿ ಮಲ್ಚ್ ಅನ್ನು ಹಾಕಿ ಅದು ನೆಲದ ಮೇಲೆ ಬಟ್ಟೆ ಹಾಕುವುದು ಮತ್ತು ಹಗ್ಗವನ್ನು ವ್ಯಾಕ್ಸ್ ಮಾಡುವುದು ಶಾಲೆಯಲ್ಲಿ ಮಕ್ಕಳನ್ನು ಕೆಲವು ವೀಡಿಯೊಗಳನ್ನು ಬಾಡಿಗೆಗೆ ಪಡೆಯುವುದು ಮತ್ತು ಉಳಿದ ಭಕ್ಷ್ಯಗಳನ್ನು ಮುಗಿಸುವುದು ಈಗ ಅವಳು ಇಡೀ ದಿನಕ್ಕೆ ಅನೇಕ ಉದ್ಯೋಗಗಳನ್ನು ನೀಡಿದ್ದಾಳೆ ಮತ್ತು ವ್ಯಂಗ್ಯಚಿತ್ರವು ಅದನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಗಂಡಂದಿರು ಏನು ಕೇಳುತ್ತಾರೆ ಇಲ್ಲಿ ಪತಿ ತಾನು ಕೇಳಲು ಬಯಸುವ ಪ್ರಮುಖ ಪದಗಳನ್ನು ಮಾತ್ರ ಕೇಳುತ್ತಾನೆ ಮತ್ತು ಅವನು ತನ್ನ ಮನಸ್ಸಿನಲ್ಲಿ ಒಂದು ಫಿಲ್ಟರ್ ಅನ್ನು ಹಾಕಿದ್ದಾನೆ ಮತ್ತು ಅವನು ತಪ್ಪಾಗಿ ಗ್ರಹಿಸುತ್ತಾನೆ ಅವನು ಈ ಮಾತುಗಳನ್ನು ಮಾತ್ರ ಕೇಳುತ್ತಾನೆ ಹೋಗಿ ಮಲಗಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಾನೆ ಅವನು ಅದನ್ನು ಹೋಗಿ ಮಲಗುವಂತೆ ತೆಗೆದುಕೊಳ್ಳುತ್ತಾನೆ ಆದರೆ ಹೆಂಡತಿ ಇಡೀ ದಿನ ಕೆಲಸವನ್ನು ನೀಡಿದ್ದಾಳೆ ಈಗ ಈ ಉದಾಹರಣೆಯೊಂದಿಗೆ ತಪ್ಪು ಗ್ರಹಿಕೆಯು ಹೇಗೆ ತಪ್ಪು ಸಂವಹನಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಹೇಳುವ ಒಂದು ತಮಾಷೆಯ ಮಾರ್ಗವಾಗಿದೆ ಮತ್ತು ನಾನು ನಿಮಗೆ ನೀಡಿದ ಇತರ ವಿವರಣಾತ್ಮಕ ಉದಾಹರಣೆಗಳು ತಪ್ಪು ಸಂವಹನದ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಆಕ್ಷನ್ ಇಂಟರಾಕ್ಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ನಂತರ ಈ ರೀತಿಯ ಫಿಲ್ಟರ್ಗಳನ್ನು ತಪ್ಪಿಸಲು ಬಳಸುವ ಇತರ ಭಾವನಾತ್ಮಕ ಹಸ್ತಕ್ಷೇಪಗಳನ್ನು ತೆಗೆದುಹಾಕಲು ಸೂಕ್ತವಾದ ಭಾಷೆಯ ಬಳಕೆಯನ್ನು ಬಳಸಿ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಟುಕೊಳ್ಳುವ ಗ್ರಹಿಕೆಯ ಫಿಲ್ಟರ್ಗಳನ್ನು ಯಾರಾದರೂ ಟೀಕಿಸಲು ಪ್ರಯತ್ನಿಸುತ್ತಿದ್ದರೂ ಸಹ ಅನುಕೂಲಕರವಾದದ್ದನ್ನು ಮಾತ್ರ ತೆಗೆದುಕೊಳ್ಳಬೇಡಿ ನೀವು ಈ ಎಲ್ಲವುಗಳನ್ನು ನೆನಪಿಸಿಕೊಂಡರೆ ಅದು ನಿಮಗೆ ಸಕಾರಾತ್ಮಕವಾಗಿ ಸಹಾಯ ಮಾಡುತ್ತದೆ ನೀವು ಪರಿಣಾಮಕಾರಿ ಸಂವಹನಕಾರರಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಮತ್ತು ಹಿಂದಿನದರಲ್ಲಿ ಸೂಚಿಸಿದಂತೆ ನಿಮ್ಮ ಸಂವಹನ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು ದೊಡ್ಡ ಸಮಸ್ಯೆಯಲ್ಲ ಇದು ಇತರ ಯಾವುದೇ ಕೌಶಲ್ಯದಂತೆಯೇ ಕೇವಲ ಅಭ್ಯಾಸದ ವಿಷಯವಾಗಿದೆ ಇದು ನಿಮ್ಮ ತಾಳ್ಮೆಯ ಪರಿಶ್ರಮವಾಗಿದ್ದು ಸಾಧ್ಯವಾದಷ್ಟು ಮಟ್ಟಿಗೆ ತಪ್ಪು ಸಂವಹನವನ್ನು ತಪ್ಪಿಸಲು ನಿಮಗೆ ಸಹಾಯ ಮಾಡುತ್ತದೆ ಈ ಸಲಹೆಗಳು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಮತ್ತು ಅತ್ಯಂತ ಪರಿಣಾಮಕಾರಿ ಸಂವಹನಕಾರರಾಗಲು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತವೆ ನೀವು ಆಯ್ಕೆ ಮಾಡಿದ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಮತ್ತೊಮ್ಮೆ ಅತ್ಯಂತ ಪರಿಣಾಮಕಾರಿ ಸಂವಹನಕಾರರಾಗಬೇಕೆಂದು ಹಾರೈಸುವ ಮೂಲಕ ನಾನು ಇದನ್ನು ಮುಕ್ತಾಯಗೊಳಿಸುತ್ತೇನೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಮೌಖಿಕ ಸಂವಹನದೊಂದಿಗೆ ನಾನು ನಿಮ್ಮನ್ನು ಸಂಪರ್ಕಿಸುತ್ತೇನೆ ಧನ್ಯವಾದಗಳು ನಿಮಗೆ ಒಳ್ಳೆಯ ದಿನವಿರಲಿ ಧನ್ಯವಾದಗಳು